ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು II ಭಾಗ 11 ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು ಉಪನ್ಯಾಸ ಸಂಖ್ಯೆ 41 ರಲ್ಲಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಈ ಸಹಾಯಕ ಸಮತಲಗಳಲ್ಲಿ ಎರಡು ಉದಾಹರಣೆಯ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ನಾವು ಪ್ರಶ್ನೆಯನ್ನು ಮುಂದಿಡೋಣ ಸಮತಲ ಸಮತಲಕ್ಕೆ 30 ಡಿಗ್ರಿಗಳಷ್ಟು ಇಳಿಜಾರಾದ 80 ಮಿ ಉದ್ದದ ರೇಖೆಯ ಪ್ರಕ್ಷೇಪಗಳನ್ನು ಎಳೆಯಿರಿ ಮತ್ತು ಅದರ ಮೇಲ್ಭಾಗದ ನೋಟವು 60 ಡಿಗ್ರಿಗಳಷ್ಟು ಲಂಬ ಸಮತಲಕ್ಕೆ ಇಳಿಜಾರಾಗಿ ಕಂಡುಬರುತ್ತದೆ ರೇಖೆಯ ತುದಿಗಳಲ್ಲಿ ಒಂದು ಸಮತಲ ಸಮತಲಕ್ಕಿಂತ 45 ಮಿ ಆಗಿರುತ್ತದೆ ಹಾಗಾದರೆ ಎಚ್ ಗಿಂತ ಈ 45 ಮಿ ಯನ್ನು ಯಾವ ದಿಕ್ಕಿನಲ್ಲಿ ನೋಡುತ್ತೇವೆ ಈ ಬಿಂದುವನ್ನು ಲಂಬ ಸಮತಲಕ್ಕೆ ಪ್ರಕ್ಷೇಪಿಸುತ್ತಿದ್ದರೆ ಲಂಬ ಸಮತಲದ ಮುಂದೆ ಈ 45 ಮಿ ಮತ್ತು 60 ಮಿ ನೋಡುತ್ತೇವೆ ಸಹಾಯಕ ಸಮತಲ ವಿಧಾನದಿಂದ ಅದರ ಪ್ರಕ್ಷೇಪಗಳನ್ನು ಬರೆಯಿರಿ ನಮ್ಮ ಗ್ರಾಫ್ ಹಾಳೆಗಳನ್ನು ಬಳಸಿ ಅದನ್ನು ಪ್ರಾರಂಭಿಸೋಣ ಮೊದಲನೆಯದಾಗಿ ಒಂದು ತುದಿಯ ಮೇಲ್ಭಾಗದ ಮತ್ತು ಮುಂಭಾಗದ ನೋಟಗಳನ್ನು ರಚಿಸುತ್ತೇವೆ ಏಕೆಂದರೆ ಅದು ಒಂದು ರೇಖೆಯಾಗಿದ್ದು ಬಿಂದು a ಮತ್ತು b ನಂತಹ ಎರಡು ತುದಿಗಳು ಇರುತ್ತವೆ ಮತ್ತು ಒಂದು ತುದಿಯಲ್ಲಿ ಅದನ್ನು ರಚಿಸುತ್ತೇವೆ ಮೊದಲನೆಯದಾಗಿ ನಾವು X Y ಸಮತಲವನ್ನು ರಚಿಸೋಣ ಇದು X ಅಕ್ಷ ಮತ್ತು Y ಅಕ್ಷವಾಗಿರುತ್ತದೆ ಒಂದು ತುದಿಯ ಮೇಲ್ಭಾಗದ ಮತ್ತು ಮುಂಭಾಗದ ನೋಟಗಳನ್ನು ರಚಿಸಿರಿ a ಬಿಂದುವು 45 ಮಿ P ಗಿಂತ ಮೇಲಿರುತ್ತದೆ ಆದ್ದರಿಂದ ಇದು ಲಂಬವಾದ ಸಮತಲವಾಗಿದೆ ಮತ್ತು ಇದು ಸಮತಲ ಸಮತಲವಾಗಿದೆ ಇದನ್ನು ಎಚ್ ಗಿಂತ 45 ಮಿ ಎಂದು ಗುರುತಿಸುತ್ತೇವೆ ಈ ಬಿಂದುವಿನಿಂದ ಅದು 45 ಮಿ ಆಗಿರುತ್ತದೆ ಇದು ಬಿಂದುವಾಗಿದೆ ಮತ್ತು ಇದು ಲಂಬ ಸಮತಲದ ಮುಂದೆ 60 ಮಿ ಆಗಿದೆ ಆದ್ದರಿಂದ ಇಲ್ಲಿ 60 ಮಿ ಅದನ್ನು ಸೇರಿಸುತ್ತೇವೆ ಈ ಬಿಂದುಗಳನ್ನು ಲಂಬ ಸಮತಲದಲ್ಲಿ a1 ಮತ್ತು ಸಮತಲ ಸಮತಲದಲ್ಲಿ a1 ಎಂದು ಹೆಸರಿಸೋಣ ರೇಖೆಯು ಸಮತಲ ಸಮತಲ ಮತ್ತು ಲಂಬ ಸಮತಲ ಎರಡಕ್ಕೂ ಸಮಾನಾಂತರವಾಗಿದೆ ಎಂದು ಊಹಿಸಿ ಮತ್ತು ಅದನ್ನು ಮೇಲ್ಭಾಗದ ಮತ್ತು ಮುಂಭಾಗದ ನೋಟಗಳಾಗಿ ರಚಿಸುತ್ತೇವೆ ಈ ರೇಖೆಯನ್ನು ಸಮತಲ ಸಮತಲಕ್ಕೆ 30 ಡಿಗ್ರಿಗಳಷ್ಟು ಇಳಿಜಾರಾಗಿರುವುದರಿಂದ ಎಚ್ P ಗೆ 30 ಡಿಗ್ರಿಗಳಷ್ಟು ಇಳಿಜಾರಾದ ಸಮತಲ ಸಹಾಯಕ ಇಳಿಜಾರಾದ ಸಮತಲವನ್ನು ಹೊಂದಿಸಬೇಕು ಆದ್ದರಿಂದ ಮೊದಲನೆಯದಾಗಿ ಒಂದು ಸಹಾಯಕ ಇಳಿಜಾರಿನ ಸಮತಲವನ್ನು ನಿರ್ಮಿಸಬೇಕು ಆದ್ದರಿಂದ ಅದು 30 ಡಿಗ್ರಿ ಕೋನದಲ್ಲಿರಬೇಕು ನಾವು 30 ಡಿಗ್ರಿ ಕೋನವನ್ನು ಮಾಡಲು ಕೋನಮಾಪಕವನ್ನು ಬಳಸಬೇಕಾಗುತ್ತದೆ ನಾವು ಮೊದಲು ಬಿಂದುವನ್ನು ಗುರುತಿಸೋಣ ಇದು 30 ಡಿಗ್ರಿ ಕೋನವನ್ನು ಮಾಡುವ ಸಹಾಯಕ ಇಳಿಜಾರಾದ ಸಮತಲವಾಗಿದೆ ಮತ್ತು ಈ ಸಹಾಯಕ ಇಳಿಜಾರಾದ ಸಮತಲಕ್ಕಿಂತ ಮೇಲಿರುವ ಯಾವುದಾದರೂ ಲಂಬ ಸಮತಲವಾಗಿದೆ ಕೆಳಗಿನ ಯಾವುದಾದರೂ ಪಡೆಯುವ ಸಹಾಯಕ ಮೇಲ್ಭಾಗದ ನೋಟವಾಗಿರುತ್ತದೆ ಈಗ ಈ ಸಹಾಯಕ ಇಳಿಜಾರಾದ ಸಮತಲವನ್ನು X1 Y1 ಎಂದು ಹೆಸರಿಸುತ್ತೇವೆ ಈಗ ಈ ಸಹಾಯಕ ಇಳಿಜಾರಾದ ಸಮತಲದಲ್ಲಿ ಸಹಾಯಕ ಮೇಲ್ಭಾಗದ ನೋಟವನ್ನು ಪ್ರಕ್ಷೇಪಿಸಬೇಕಾಗಿದೆ a1 b1 a1 ಮತ್ತು b1 ನಿಂದ ಪ್ರಕ್ಷೇಪಗಳನ್ನು ರಚಿಸಿಬೇಕಾಗಿದೆ ಅದನ್ನು ಗುರುತಿಸಬೇಕು ಏಕೆಂದರೆ ನಿಜವಾದ ಉದ್ದ 80 ಮಿ ಇಲ್ಲಿಂದ ಒಂದು ಬಿಂದುವನ್ನು ಮಾಡಿದ್ದೇವೆ ಆದ್ದರಿಂದ ಈ ಸಮತಲಗಳಲ್ಲಿ 80 ಮಿ ಅನ್ನು ಗುರುತಿಸಬೇಕು ಇದು ಒಂದೇ ಆಗಿರುತ್ತದೆ ಅದೇ ರೀತಿ ಅದಕ್ಕೆ ಸಮಾನಾಂತರವಾಗಿ ಇದು b1 ರೇಖೆಯಾಗಿದೆ ಮತ್ತು ಇದು ಬಿಂದುವಾಗಿ ಅದನ್ನು b1 ಎಂದು ಪ್ರಕ್ಷೇಪಿಸುತ್ತೇವೆ ಇದು ನಿಜವಾದ ಉದ್ದವನ್ನು ನೀಡಬಹುದೆಂದು ಭಾವಿಸಿ ಈ ರೇಖೆಗಳನ್ನು ಗ್ರಹಿಸೋಣ a1 b1 a1 b1 ಅನ್ನು ನಿರ್ಮಿಸಿದ ನಂತರ ನಾವು ಈ ಒಂದು ದೂರವನ್ನು 80 ಮಿ 45 ಮಿ ಮತ್ತು 60 ಮಿ ಎಂದು ಕರೆಯುತ್ತೇವೆ ಈಗ ಸಹಾಯಕ ಇಳಿಜಾರಿನ ಸಮತಲಕ್ಕೆ ಸಹಾಯಕ ಮೇಲ್ಭಾಗದ ನೋಟವನ್ನು ಪ್ರಕ್ಷೇಪಿಸಬೇಕಾಗಿದೆ a1 ಮತ್ತು b1 ನಿಂದ X Y ರೇಖೆಗಳಿಗೆ ಲಂಬವಾಗಿ ಪ್ರಕ್ಷೇಪಗಳನ್ನು ಎಳೆಯಿರಿ ಆದ್ದರಿಂದ ಅದಕ್ಕೆ ಲಂಬವಾಗಿ ವಸ್ತುಗಳನ್ನು ಚಲಿಸಬೇಕು ಆದ್ದರಿಂದ ಸೆಟ್ ಸ್ಕ್ವೇರ್ ಅನ್ನು ಬಳಸೋಣ ಇದನ್ನು a1 b1 ಪ್ರಕ್ಷೇಪಣಗಳನ್ನು X1 Y1 ರೇಖೆಗೆ ಸರಿಸುತ್ತೇವೆ ಮತ್ತು ಅವುಗಳ ಮೇಲೆ 1 a1 ಬಿಂದುವನ್ನು 3a ರೀತಿಯ ಬಿಂದುಗಳಿಗೆ ಸಮನಾಗಿರುತ್ತದೆ ಆದ್ದರಿಂದ ಈ ಬಿಂದುವನ್ನು 3 ಕ್ಕೆ ಛೇದಿಸುತ್ತೇವೆ ಮತ್ತು ಇದು 4 ಕ್ಕೆ ಛೇದಿಸುತ್ತದೆ ಈಗ 1 ರಿಂದ a1 ರೀತಿಯಲ್ಲಿ ಕಂಡುಹಿಡಿಯಬೇಕು ಇದನ್ನು 1 ಎಂದು ಹೆಸರಿಸೋಣ ಆದ್ದರಿಂದ ಈ ಬಿಂದುಗಳನ್ನು ಕಂಡುಹಿಡಿಯುವುದು ನಮಗೆ ಸುಲಭವಾಗಿದೆ ಈ ಪ್ರಕ್ಷೇಪಗಳ ಬಿಂದುವು ಮುಂಭಾಗದ ನೋಟದಿಂದ 2 ಆಗಿರುತ್ತದೆ 1 ರಿಂದ a1 ಅನ್ನು ಆರಿಸೋಣ ಅದು 3 ರಿಂದ a ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಛೇದಕ ಬಿಂದು 1 a1 3a ಗೆ ಸಮನಾಗಿರುತ್ತದೆ ಈ ರೀತಿಯಲ್ಲಿ a ಬಿಂದುವನ್ನು ಪತ್ತೆ ಮಾಡುತ್ತೇವೆ ಅಂತೆಯೇ 2 ರಿಂದ b1 ರವರೆಗೆ ಅದು 4 ರಿಂದ b ಗೆ ಸಮಾನವಾಗಿರುತ್ತದೆ ಅದನ್ನು ಈ ಬಿಂದುವನ್ನು ವರ್ಗಾಯಿಸುತ್ತೇವೆ ಈ ಬಿಂದುವನ್ನು b ಎಂದು ಕರೆಯೋಣ ಮತ್ತು a ಮತ್ತು b ಬಿಂದುಗಳ ನಡುವಿನ ರೇಖೆಯನ್ನು ಸೇರಿಸುತ್ತೇವೆ ಈಗ a b ಇದು ನಮ್ಮ ಸಹಾಯಕ ಮೇಲ್ಭಾಗ ನೋಟವಾಗಿದ್ದು ಈ ಸಹಾಯಕ ಇಳಿಜಾರಿನ ಸಮತಲಕ್ಕೆ ಸಂಬಂಧಿಸಿದಂತೆ ಪಡೆಯುತ್ತಿದ್ದೇವೆ ಈಗ ರೇಖೆಯ ಈ ಮೇಲ್ಭಾಗದ ನೋಟವು 60 ಡಿಗ್ರಿಗಳಷ್ಟು ಲಂಬ ಸಮತಲಕ್ಕೆ ಇಳಿಜಾರಾಗಿ ಕಾಣುತ್ತದೆ ಅದಕ್ಕಾಗಿ ಏನು ಮಾಡಬೇಕು ಏಕೆಂದರೆ ಇದು 60 ಡಿಗ್ರಿಗಳಂತೆ ಕಂಡುಬರುತ್ತದೆ ನಾವು ರಚಿಸಲು ಹೊರಟಿರುವ 60 ಡಿಗ್ರಿಗಳಲ್ಲಿ ಲಂಬ ಸಮತಲವನ್ನು ಇಳಿಜಾರಾದ ಮತ್ತೊಂದು ಇಳಿಜಾರಾದ ಸಮತಲವನ್ನು ನಿರ್ಮಿಸಲಿದ್ದೇವೆ ಈ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ನಾವು 60 ಡಿಗ್ರಿ ರೇಖೆಯನ್ನು ನಿರ್ಮಿಸಬೇಕು ಇಲ್ಲಿಯವರೆಗೆ ಎಲ್ಲಾ ರೀತಿಯಲ್ಲಿ ವಿಸ್ತರಿಸೋಣ ಹಾಗೂ ಮತ್ತೊಂದು ಸಹಾಯಕ ನೋಟವನ್ನು ಕಂಡುಹಿಡಿಯಬೇಕು ಈ ನೋಟಗಳ ನಡುವಿನ ಕೋನವನ್ನು ಗುರುತಿಸೋಣ ಮತ್ತು ಈ ಸಮತಲದ ನಡುವಿನ ಕೋನವನ್ನು ನಾವು ಇಲ್ಲಿ ಗುರುತಿಸೋಣ 60 ಡಿಗ್ರಿ ರೇಖೆಯು ಅದನ್ನು ಎಲ್ಲೋ ಗುರುತಿಸಿ ಆದ್ದರಿಂದ ಈ ಬಿಂದುಗಳನ್ನು ಸೇರಿಸುತ್ತೇವೆ ಆದ್ದರಿಂದ ಇದನ್ನು X2 ರೇಖೆ ಮತ್ತು Y2 ರೇಖೆ ಎಂದು ಹೆಸರಿಸುತ್ತೇವೆ ಮತ್ತು ಇದು ಸಹಾಯಕ ಲಂಬ ಸಮತಲ ಮತ್ತು ಸಹಾಯಕ ಇಳಿಜಾರಾದ ಸಮತಲವಾಗಿರುತ್ತದೆ ಮತ್ತು ನಾವು ನಿರ್ಮಿಸಿದ ಈ ಕೋನವು 60 ಡಿಗ್ರಿಗಳಾಗಿರುತ್ತದೆ ಆದ್ದರಿಂದ ಒಮ್ಮೆ ಈ ಸಹಾಯಕ ಸಮತಲವನ್ನು ನಿರ್ಮಿಸುತ್ತೇವೆ ನಂತರ a ಮತ್ತು b ಯಿಂದ ಪ್ರಕ್ಷೇಪಣಗಳನ್ನು ನಿರ್ಮಿಸುತ್ತೇವೆ ಇಲ್ಲಿ a ಮತ್ತು b X2 Y2 ಸಮತಲಕ್ಕೆ ಲಂಬವಾಗಿರುತ್ತದೆ ಅದರೊಂದಿಗೆ ಈ ಸಮತಲಕ್ಕೆ ಲಂಬವಾಗಿ ಹಾದುಹೋಗುವ ಲಂಬ ರೇಖೆಯನ್ನು ನಿರ್ಮಿಸಬೇಕು ಅದೇ ರೀತಿ b ಗೆ ಲಂಬವಾಗಿರುತ್ತದೆ ಆದ್ದರಿಂದ ನಾವು ಸಮತಲವನ್ನು ಬಳಸೋಣ b ಮೂಲಕ ಲಂಬ ರೇಖೆಯನ್ನು ನಿರ್ಮಿಸಬೇಕಾಗಿದೆ ಅದು ಆ ಬಿಂದುಗಳ ಮೂಲಕ ಹಾದುಹೋಗುತ್ತದೆ ಅಂತೆಯೇ a ಸಹ ರಚಿಸಬೇಕು ಈಗ ಈ ರೇಖೆಗಳನ್ನು ಸೇರಿಸುತ್ತೇವೆ ಈಗ ಇದು ಈ ಹೊಸ ರೇಖೆಗಳನ್ನು ಛೇದಿಸಲಿದೆ ಅವುಗಳನ್ನು ಬಿಂದು 5 ಮತ್ತು 6 ಎಂದು ಹೆಸರಿಸುತ್ತೇವೆ ಈ ಬಿಂದುಗಳ ರೇಖೆಯನ್ನು ವಿಸ್ತರಿಸಿ ಇದರಿಂದ ಆ ವಸ್ತುವಿನ ನಿಜವಾದ ಆಕಾರವನ್ನು ಕಂಡುಹಿಡಿಯಲಿದ್ದೇವೆ ಈಗ 5a ರಿಂದ ಕಂಡುಹಿಡಿಯಬೇಕು ನಾವು ಪಡೆಯಲಿರುವ ದೂರವು a1 ರ ಅಂತರಕ್ಕೆ 3 ಕ್ಕೆ ಸಮಾನವಾಗಿರುತ್ತದೆ ಇದು 3 a1 ಅದನ್ನು 5 ರಿಂದ ಅಲ್ಲಿಗೆ ಕಂಡುಹಿಡಿಯಲಿದ್ದೇವೆ ಅದನ್ನು ಇಲ್ಲಿ ತೋರಿಸುತ್ತೇವೆ ಆದ್ದರಿಂದ ಈ ರೇಖೆಗೆ ಸೇರಿಸುತ್ತೇವೆ ಅದು ಈ ಬಿಂದುವನ್ನು ಛೇದಿಸುತ್ತದೆ ಅಲ್ಲಿಂದ 3 a1 ರಿಂದ ಬರುವ ಸಂಬಂಧ 5a ಅನ್ನು ಬಳಸುತ್ತಿದ್ದೇವೆ ಅಂತೆಯೇ b ಮಾಹಿತಿಯಿಂದ ಹಾದುಹೋಗಬೇಕಾದ ಈ ಅಂತರವು 4 b1 ಆಗಿರಬಹುದು ಇದು 6 ಬಿಂದುಗಳಿಂದ ದೂರವಿರುತ್ತದೆ ಅದನ್ನು 4 b1' ರಿಂದ ಗುರುತಿಸಲಿದ್ದೇವೆ ಈ 4 b1 6b ಗೆ ಸಮಾನವಾಗಿರುತ್ತದೆ ಈ ರೀತಿಯಾಗಿ 6 ಸಮತಲದಿಂದ ಈ 4 b1 ಅನ್ನು ಗುರುತಿಸಲಿದ್ದೇವೆ ಈಗ ಈ ಎರಡು ಬಿಂದುಗಳನ್ನು ಸೇರಿಸುತ್ತೇವೆ ಈಗ ಈ ಬಿಂದುಗಳನ್ನು a ಮತ್ತು b ಎಂದು ಹೆಸರಿಸುತ್ತೇವೆ ಆದ್ದರಿಂದ ನಿಜವಾದ ಪ್ರಕ್ಷೇಪಣಗಳನ್ನು ಬಳಸಿಕೊಂಡು ಇದನ್ನು a b ಪಡೆಯುವ ಸ್ಥಿತಿಯಲ್ಲಿರುತ್ತೇವೆ ಈ ಸಂಪೂರ್ಣ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇವೆ ಈ ಉದಾಹರಣೆಯ ಮೊದಲ ಹಂತ ನಾವು ಎಚ್ P ಗಿಂತ 45 ಮಿ ಮತ್ತು ವಿ P ಮುಂದೆ 60 ಮಿ ಮೇಲ್ಭಾಗದ ಮತ್ತು ಮುಂಭಾಗದ ವೀಕ್ಷಣೆಗಳನ್ನು ನಿರ್ಮಿಸುತ್ತೇವೆ ಈ ರೇಖೆಗಳು ಎರಡೂ ಎಚ್ P ಮತ್ತು ವಿ P ಗೆ ಸಮಾನಾಂತರವಾಗಿವೆ ಎಂದು ಊಹಿಸೋಣ ಈಗ ನಾವು ಎಚ್ P ಗೆ 30 ಡಿಗ್ರಿಗಳಷ್ಟು ಇಳಿಜಾರಾದ ರೇಖೆಯನ್ನು ನಿರ್ಮಿಸುತ್ತೇವೆ ಅದು ಸಹಾಯಕ ಇಳಿಜಾರಾದ ಸಮತಲವನ್ನು ನೀಡುತ್ತದೆ ಇದು ಸಮತಲ ಸಮತಲಕ್ಕೆ ಸಂಬಂಧಿಸಿದಂತೆ 30 ಡಿಗ್ರಿ ಕೋನವನ್ನು ಮಾಡುತ್ತದೆ ಇದು ಲಂಬ ಸಮತಲಕ್ಕೂ ಲಂಬವಾಗಿರುತ್ತದೆ 4 ನೇ ಹಂತ X1 Y1 ಸಹಾಯಕ ಸಮತಲವಾಗಿದೆ ಸಹಾಯಕ ಸಮತಲವನ್ನು ಸೂಕ್ತ ದೂರದಲ್ಲಿ ನಿರ್ಮಿಸಲಾಗಿದೆ ಈ ಸಹಾಯಕ ವಸ್ತುವಿನಿಂದ ಸೂಕ್ತ ದೂರದಲ್ಲಿ ನಿರ್ಮಿಸಲಾಗಿದೆ ನಂತರ ಸಹಾಯಕ ಇಳಿಜಾರಿನ ಸಮತಲಕ್ಕೆ ಸಹಾಯಕ ಮೇಲ್ಭಾಗದ ನೋಟವನ್ನು ಪ್ರಕ್ಷೇಪಿಸುವುದು ನಂತರ a1 ಮತ್ತು b1 ನಿಂದ ಪ್ರಕ್ಷೇಪಣಗಳನ್ನು ನಿರ್ಮಿಸುತ್ತೇವೆ ಇವು X1 Y1 ರೇಖೆಗೆ ಲಂಬವಾಗಿರುತ್ತದೆ 1 a1 3a ಗೆ ಸಮಾನವಾಗಿರುತ್ತದೆ ಮತ್ತು 2 b1 4b ಗೆ ಸಮಾನವಾಗಿರುತ್ತದೆ ಎಂದು ನಿರ್ಮಿಸುತ್ತೇವೆ ಈ ರೇಖೆಗಳಲ್ಲಿ a ಮತ್ತು b ಬಿಂದುಗಳು ಇರುವ ರೀತಿಯಲ್ಲಿ ನಿರ್ಮಿಸುತ್ತೇವೆ ಈಗ ಒಮ್ಮೆ a ಮತ್ತು b ಬಿಂದುವನ್ನು ಸೇರಿಸಿದ್ದೇವೆ ನಾವು a b ರೇಖೆಯನ್ನು ಹೊಂದಿದ್ದೇವೆ ಮತ್ತು ಇದು ಸಹಾಯಕ ಮೇಲ್ಭಾಗದ ನೋಟವಾಗಿದೆ ಈಗ ಈ ರೇಖೆಯ ಮೇಲ್ಭಾಗದ ನೋಟವು 60 ಡಿಗ್ರಿಗಳಲ್ಲಿ ವಿ P ಗೆ ಇಳಿಜಾರಾಗಿ ಕಾಣುತ್ತದೆ ಆದ್ದರಿಂದ ಇದರರ್ಥ ವಿ P ಗೆ 60 ಡಿಗ್ರಿಗಳಷ್ಟು ಇಳಿಜಾರಾದ X2 Y2 ರೇಖೆಯನ್ನು ನಿರ್ಮಿಸಿದ್ದೇವೆ ಈಗ b ಪಡೆಯಲು ನಾವು ಪ್ರಕ್ಷೇಪಣಗಳನ್ನು ನಿರ್ಮಿಸಿದ್ದೇವೆ ab ಪಡೆಯಲು X2 Y2 ರೇಖೆಯಿಂದ ಈ ಪ್ರಕ್ಷೇಪಗಳು ಅದಕ್ಕಾಗಿ 5 a 3 a1 ಗೆ ಸಮಾನವಾಗಿರುತ್ತದೆ ಅಂತೆಯೇ 4 b1' ರಿಂದ 6 b ಪಡೆಯುತ್ತೇವೆ ಒಮ್ಮೆ a b ರೇಖೆಯನ್ನು ಪಡೆದುಕೊಂಡಿದ್ದೇವೆ ಮತ್ತು ಇದು ಸಹಾಯಕ ಮುಂಭಾಗದ ನೋಟವಾಗಿರುತ್ತದೆ ಆದ್ದರಿಂದ ನಾವು ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟಕ್ಕಾಗಿ ಆ ವಿಧಾನವನ್ನು ಮಾಡುತ್ತೇವೆ ನಂತರ ಸಹಾಯಕ ಇಳಿಜಾರಾದ ಸಮತಲವನ್ನು ನಿರ್ಮಿಸುವುದು ಮತ್ತು ಅವೆಲ್ಲವನ್ನೂ ಪ್ರಕ್ಷೇಪಿಸುತ್ತೇವೆ ನಂತರ 3 4 ಬಿಂದುವನ್ನು ಗುರುತಿಸುತ್ತೇವೆ ಪ್ರಕ್ಷೇಪಗಳಿಂದ ಈ ದೂರ ಯಾವುದು ಎಂದು ತಿಳಿದಿದೆ ಮತ್ತು ab ರೇಖೆಯನ್ನು ಸ್ಥಳಾಂತರಿಸುತ್ತೇವೆ ಒಮ್ಮೆ ab ರೇಖೆಯನ್ನು ಸೇರಿಸಿ ಆ XY ರೇಖೆಗೆ ಸಂಬಂಧಿಸಿದಂತೆ ನಾವು ಮತ್ತೊಂದು ಪ್ರಕ್ಷೇಪಗಳ ರೇಖೆಯನ್ನು ರಚಿಸುತ್ತೇವೆ ಈ X2 Y2 ಸಹಾಯಕ ಇಳಿಜಾರಿನ ಸಮತಲವನ್ನು ನಿರ್ಮಿಸುತ್ತೇವೆ a ಮತ್ತು b ಬಿಂದುವನ್ನು ಪ್ರಕ್ಷೇಪಿಸುತ್ತೇವೆ a1 ರಿಂದ 5 ನೇ ಬಿಂದುವನ್ನು ಗುರುತಿಸುತ್ತೇವೆ ಈ ಅಂತರವು 3a1 ಗೆ ಸಮಾನವಾಗಿರುತ್ತದೆ ಈ ದೂರವನ್ನು ಗುರುತಿಸುತ್ತೇವೆ ಅಂತೆಯೇ 4 b1 ದೂರವನ್ನು 6 b ಗೆ ಗುರುತಿಸುತ್ತೇವೆ ಒಮ್ಮೆ a b ಸಹಾಯಕ ಮುಂಭಾಗದ ನೋಟವನ್ನು ಪ್ರತಿನಿಧಿಸುತ್ತದೆ ಎಂದು ತಿಳಿದಿದೆ